ಹಾಯ್ ಹಲೋ ಮೃದು ಕೌಶಲ್ಯ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ನನ್ನ ಕೋರ್ಸ್ಗೆ ಮತ್ತೆ ಸ್ವಾಗತ ನಾನು ಕಾನ್ಪುರದ ಮಾನವಿಕ ಮತ್ತು ಸಾಮಾಜಿಕ ವಿಜ್ಞಾನ ವಿಭಾಗದ ರವಿಚಂದ್ರನ್ ಆದ್ದರಿಂದ ಈ ಕೋರ್ಸ್ ಅನ್ನು ನಿಮಗೆ ಎನ್ ಎಲ್ ಮೂಕ್ಸ್ ಯೋಜನೆಯ ಭಾಗವಾಗಿ ನೀಡಲಾಗಿದೆ ನಾವು ಮೂರನೇ ವಾರದ ಮಾಡ್ಯೂಲ್ ಎರಡರಲ್ಲಿದ್ದೇವೆ ಮತ್ತು ನಂತರ ಇದು ಹದಿನಾಲ್ಕನೇ ಸಂಖ್ಯೆಯ ಉಪನ್ಯಾಸವಾಗಿದೆ ಮತ್ತು ಹಿಂದಿನ ಉಪನ್ಯಾಸದಲ್ಲಿ ನಾನು ನಿಮ್ಮೊಂದಿಗೆ ಅಭ್ಯಾಸಗಳ ಬಗ್ಗೆ ಮಾತನಾಡಿದ್ದೆ ಮತ್ತು ನಂತರ ನಾನು ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಗುರುತಿಸುವ ಚರ್ಚೆಯನ್ನು ಪ್ರಾರಂಭಿಸಿದ್ದೆ ನಿಮಗೆ ಅಭ್ಯಾಸಗಳನ್ನು ಗುರುತಿಸಲು ಅನುವಾಗುವ ಕೆಲವು ಮಾರ್ಗಸೂಚಿಗಳನ್ನು ನೀಡಲು ಪ್ರಾರಂಭಿಸಿದ್ದೆ ಮತ್ತು ಹಿಂದಿನ ಉಪನ್ಯಾಸದಲ್ಲಿ ನಾವು ಚರ್ಚಿಸಿದ್ದನ್ನು ತ್ವರಿತವಾಗಿ ನಿಮಗೆ ತಿಳಿಸುತ್ತೇನೆ ನಿಮಗೆ ಏನು ಅರ್ಥಮಾಡಿಸಲು ಬಯಸುತ್ತೇನೆ ಎಂದರೆ ನೀವು ಅಭ್ಯಾಸಗಳ ಬಗ್ಗೆ ಯೋಚಿಸುವಾಗಲೆಲ್ಲಾ ನೀವು ಅನೇಕ ವಿಷಯಗಳನ್ನು ಲಘುವಾಗಿ ತೆಗೆದುಕೊಳ್ಳುತ್ತಿದ್ದೀರಿ ನೀವು ಸಾಕಷ್ಟು ಊಹೆಗಳನ್ನು ಹೊಂದಿದ್ದೀರಿ ಉದಾಹರಣೆಗೆ ನೀವು ಯಾವುದೇ ಅಭ್ಯಾಸವನ್ನು ಸುಲಭವಾಗಿ ರೂಪಿಸಬಹುದು ಎಂದು ತಪ್ಪು ಅಭಿಪ್ರಾಯವನ್ನು ಹೊಂದಿದ್ದೀರಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ನೀವು ಅದನ್ನು ಸುಲಭವಾಗಿ ಬದಲಾಯಿಸಬಹುದು ಎಂದು ತಪ್ಪು ಊಹೆ ಇದೆ ಇದರಿಂದ ಕೆಟ್ಟ ಅಭ್ಯಾಸಗಳು ಶೇಖರಿಸಲ್ಪಡುತ್ತವೆ ವಾಸ್ತವವಾಗಿ ಕೆಟ್ಟ ಅಭ್ಯಾಸವು ಹೇಗೆ ಸಂಗ್ರಹಗೊಳ್ಳುತ್ತದೆ ಎಂಬುದಕ್ಕೆ ನಾನು ಉದಾಹರಣೆಯನ್ನು ನೀಡಿದ್ದೇನೆ ನೀವು ಎಸೆಯುವ ಕಾಗದದಂತೆಯೇ ದೊಡ್ಡದಾಗುವವರೆಗೆ ನಿಮ್ಮ ಹಾಸಿಗೆಯ ಮೇಲೆ ಅಥವಾ ಮೇಜಿನ ಮೇಲೆ ಎಸೆಯುತ್ತೀರಲ್ಲ ಹಾಗೆ ಸಂಗ್ರಹಗೊಳ್ಳುತ್ತದೆ ಅಥವಾ ಫ್ಯಾನ್ನ ಮೇಲೆ ಧೂಳು ಸಂಗ್ರಹವಾಗುವ ರೀತಿ ನೀವು ಅದನ್ನು ಆರಂಭದಲ್ಲಿ ಗಮನಿಸುವುದಿಲ್ಲ ನಿಧಾನವಾಗಿ ಅದು ನಿಯಂತ್ರಿಸಲಾಗದ ಒಂದು ದೊಡ್ಡ ಗುಡ್ಡೆ ಆಗುತ್ತದೆ ಮತ್ತು ನಂತರ ನೀವು ಭಯಭೀತರಾಗಲು ಪ್ರಾರಂಭಿಸುತ್ತೀರಿ ಮತ್ತು ಅದರ ಬಗ್ಗೆ ಏನನ್ನಾದರೂ ಮಾಡಲು ಪ್ರಯತ್ನಿಸುತ್ತೀರಿ ಈಗ ನೀವು ಯೋಚಿಸುವ ಎಲ್ಲಾ ಅಭ್ಯಾಸಗಳು ಸುಲಭವಾಗಿ ಕಂಡುಬರುವುದಿಲ್ಲ ವಿಶೇಷವಾಗಿ ಒಳ್ಳೆಯ ಅಭ್ಯಾಸಗಳು ಇವುಗಳನ್ನು ರೂಪಿಸುವುದು ತುಂಬಾ ಕಷ್ಟ ಮತ್ತು ನಮ್ಮ ಹೆಚ್ಚಿನ ಅಭ್ಯಾಸಗಳು ಬಾಹ್ಯ ಪ್ರಚೋದಕಗಳಿಗೆ ಪ್ರಜ್ಞಾಹೀನ ನಡವಳಿಕೆಯ ಪ್ರತಿಕ್ರಿಯೆಗಳಾಗಿವೆ ಅವು ಕೆಲವು ರೀತಿಯ ಬಾಹ್ಯ ವಸ್ತುಗಳಿಂದ ಪ್ರಚೋದಿಸಲ್ಪಡುತ್ತವೆ ಆದರೆ ಆಂತರಿಕವಾಗಿ ನಮ್ಮ ಮೆದುಳಿನಲ್ಲಿ ಇದು ಪ್ರಚೋದಿಸಲ್ಪಡುತ್ತದೆ ಮತ್ತು ನಂತರ ನಿರ್ದಿಷ್ಟ ರೀತಿಯಲ್ಲಿ ಪ್ರತಿಕ್ರಿಯಿಸುವಂತೆ ಮಾಡಲಾಗುತ್ತದೆ ಈ ಅಂಶದಲ್ಲಿ ಮುಂಬರುವ ಉಪನ್ಯಾಸದ ಬಗ್ಗೆ ಹೆಚ್ಚು ವಿವರವಾಗಿ ನಾವು ನೋಡುತ್ತೇವೆ ಆದರೆ ಅದರ ಬಗ್ಗೆ ಮಾತನಾಡಿದ ನಂತರ ಒಳ್ಳೆಯ ಮತ್ತು ಕೆಟ್ಟ ಅಭ್ಯಾಸಗಳನ್ನು ಗುರುತಿಸುವ ಮಾರ್ಗದರ್ಶಿ ತತ್ವಗಳ ಬಗ್ಗೆ ನಾನು ನಿಮಗೆ ಹೇಳಲು ಪ್ರಾರಂಭಿಸಿದ್ದೆ ಆದ್ದರಿಂದ ಕೊನೆಯಲ್ಲಿ ನಾನು ನಿಮಗೆ ಗೋಡೆಯ ಮೇಲೆ ಮೊಳೆಗಳನ್ನ ಹೊಡೆಯುವ ತಂದೆಯ ಕಥೆಯನ್ನು ಹೇಳಿದ್ದೆ ತದನಂತರ ಆ ಕಥೆಯಿಂದ ನಾವು ಕಲಿಯಬಹುದಾದ ಪಾಠವೆಂದರೆ ಕೆಟ್ಟ ಅಭ್ಯಾಸಗಳನ್ನು ನೀವು ಬದಲಾಯಿಸಿದರೆ ಅದು ಇನ್ನೂ ನಿಮ್ಮ ಪಾತ್ರದ ಮೇಲೆ ಅಳಿಸಲಾಗದ ಗುರುತು ಬಿಡುತ್ತದೆ ಆದರಿಂದ ಎಲ್ಲಾ ಸಮಯದಲ್ಲೂ ಒಳ್ಳೆಯ ಅಭ್ಯಾಸಗಳ ಮೇಲೆ ಕೆಲಸ ಮಾಡಲು ಸುರಕ್ಷಿತ ಮತ್ತು ಉತ್ತಮವಾಗಿರುತ್ತದೆ ವಿಶೇಷವಾಗಿ ನೀವು ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಕೆಟ್ಟ ಅಭ್ಯಾಸಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಪ್ರಯತ್ನಿಸಿ ಮತ್ತು ಉತ್ತಮ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಾದಷ್ಟು ಪ್ರಯತ್ನಿಸಿ ಏಕೆಂದರೆ ನಾನು ಹೇಳಿದಂತೆ ನಂತರದ ಹಂತದಲ್ಲೂ ನೀವು ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟುಕೊಡುತ್ತೀರಿ ಎಂದು ಭಾವಿಸಿದರೆ ಕೆಲವು ಕೆಟ್ಟ ಅಭ್ಯಾಸಗಳನ್ನು ಬಿಡುವುದು ಕೆಲವೊಮ್ಮೆ ತುಂಬಾ ತಡವಾಗುತ್ತವೆ ಮತ್ತು ಕೆಲವೊಮ್ಮೆ ನೀವು ಅದನ್ನು ಬದಲಾಯಿಸಿದರೂ ಸಹ ನಿಮ್ಮ ಆರಂಭಿಕ ದಿನಗಳಲ್ಲಿ ನೀವು ಆ ಅಭ್ಯಾಸಗಳನ್ನು ಹೊಂದಿದ್ದೀರಿ ಎಂಬುದನ್ನು ಮರೆಯಲು ಹೋಗುವುದಿಲ್ಲ ಆದ್ದರಿಂದ ತಂದೆ ಮಗನಿಗೆ ಹೇಳಿದಂತೆ ಅದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ಆದ್ದರಿಂದ ಉತ್ತಮವಾದ ನೈತಿಕತೆ ಎಂದರೆ ಅದನ್ನು ತಪ್ಪಿಸುವುದು ಆದ್ದರಿಂದ ನೀವು ಬಲವಾದ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುತ್ತೀರಿ ಮತ್ತು ನಂತರ ಯಾರೂ ಅದನ್ನು ನಿಮಗೆ ಬೊಟ್ಟು ಮಾಡಿ ತೋರಿಸುವುದಿಲ್ಲ ಈ ವಾರವು ಕಥೆಗಳಿಂದ ತುಂಬಿದೆ ಎಂದು ನಾನು ಹೇಳುತ್ತಾ ಈಗ ನಮ್ಮ ಚರ್ಚೆಗೆ ಹಿಂದಿರುಗೋಣ ಕಥೆ ಹೇಳುವುದು ನನಗೆ ತುಂಬ ಇಷ್ಟ ಮತ್ತು ನಾನು ನಿಮಗೆ ಇನ್ನೊಂದು ಕಥೆಯನ್ನು ಹೇಳಲಿದ್ದೇನೆ ಒಬ್ಬ ರೋಗಿಯ ಬಗ್ಗೆ ಈ ಕಥೆಯನ್ನು ಹೇಳುತ್ತೇನೆ ಮತ್ತು ನಂತರ ಕಥೆ ಪ್ರಾರಂಭವಾದಾಗ ಅವನು ಆಸ್ಪತ್ರೆಯ ಐ ಯು ನಲ್ಲಿದ್ದಾನೆ ರೋಗಿಯು ಮಲಗಿದ್ದಾನೆ ಮತ್ತು ನಂತರ ರೋಗಿಯ ಪಕ್ಕದಲ್ಲಿ ಹೆಂಡತಿ ಇದ್ದಾಳೆ ಅವಳು ತುಂಬಾ ಚಿಂತಿಸುತ್ತಿದ್ದಾಳೆ ಮತ್ತು ನಂತರ ಅವಳ ಕೈಯಲ್ಲಿ ಬಹಳ ಚಿಕ್ಕ ಮಗುವಿದೆ ಮತ್ತು ನಂತರ ಇಬ್ಬರು ಮಕ್ಕಳು ಅವಳ ಪಕ್ಕದಲ್ಲಿ ನಿಂತಿದ್ದಾರೆ ಮತ್ತು ನಂತರ ಅವರು ತುಂಬಾ ಚಿಂತಿತರಾಗಿದ್ದಾರೆ ಏಕೆಂದರೆ ಅದು ಈ ವ್ಯಕ್ತಿಗೆ ಕೆಲವು ರೀತಿಯ ಮಾರಣಾಂತಿಕ ಕಾಯಿಲೆ ಇದ್ದ ಹಾಗೆ ಕಾಣುತ್ತದೆ ಮತ್ತು ನಿಸ್ಸಂಶಯವಾಗಿ ಮುಖದಿಂದ ಮತ್ತು ಹಾಗೆ ನೋಡಿದರೆ ಅವನು ಕ್ಯಾನ್ಸರ್ನಿಂದ ಬಳಲುತ್ತಿರುವಂತೆ ತೋರುತ್ತಿದೆ ಮತ್ತು ನಂತರ ಅವನು ಐ ನಲ್ಲಿ ತನ್ನ ಕೊನೆಯ ಉಸಿರು ಎಳೆಯುತ್ತಿದ್ದಾನೆ ಎಂದು ತೋರುತ್ತದೆ ಮತ್ತು ನಂತರ ಅವನು ಯಾವುದೇ ಸಮಯದಲ್ಲಿ ಸಾಯಬಹುದು ಆದ್ದರಿಂದ ಇಂತಹ ಸಮಯದಲ್ಲಿ ಅವರು ವೈದ್ಯರು ಅಂದರೆ ವಿಶೇಷ ವೈದ್ಯರು ಇದ್ದಾರೆ ಎಂದು ಆಶಿಸುತ್ತಿದ್ದಾರೆ ಮತ್ತು ನಂತರ ಅವರು ಅದರ ಬಗ್ಗೆ ಏನನ್ನಾದರೂ ಮಾಡಲು ವಾಗಬಹುದೇನೋ ಮತ್ತು ಈ ವೈದ್ಯರು ಬಂದರೆ ನಂತರ ಅವನನ್ನು ಶಸ್ತ್ರಚಿಕಿತ್ಸೆಗೆ ಕರೆದೊಯ್ಯುತ್ತಾರೆ ಸ್ವಲ್ಪ ಎಂಬ ಭರವಸೆ ಇದೆ ಮತ್ತು ಆಶಿಸುತ್ತಿದ್ದಾರೆ ಈಗ ಈ ವೈದ್ಯರು ಅಮೆರಿಕಕ್ಕೆ ಹೋಗಿದ್ದಾರೆ ಮತ್ತು ನಂತರ ಅವರು ವಿಶ್ವ ಪ್ರವಾಸ ಮಾಡುತ್ತಿದ್ದಾರೆ ಮತ್ತು ಅವರು ತುಂಬಾ ಕಾರ್ಯನಿರತ ವ್ಯಕ್ತಿಯಾಗಿದ್ದಾರೆ ಮತ್ತು ಅವರು ವೈದ್ಯರಿಗಾಗಿ ಕಾಯುತ್ತಿದ್ದರು ದುರದೃಷ್ಟವಶಾತ್ ಆ ದಿನ ವೈದ್ಯರು ಬರುತ್ತೇನೆ ಎಂದು ಹೇಳಿದ್ದರು ಮತ್ತು ನಂತರ ಅವರು ಕೇವಲ ಭರವಸೆಯೊಂದಿಗೆ ವೈದ್ಯರನ್ನು ಕಾಯುತ್ತಿದ್ದಾರೆ ವೈದ್ಯರು ಬಂದು ಕ್ಯಾನ್ಸರ್ನಿಂದ ಬಳಲುತ್ತಿರುವ ರೋಗಿಯನ್ನು ರಕ್ಷಿಸುತ್ತಾರೆ ಮತ್ತು ಎಂಬ ಭರವಸೆ ಈ ರೋಗಿಯು ಸಾಯುವ ಸ್ಥಿತಿಯಲ್ಲಿ ಇದ್ದಾನೆ ಮತ್ತು ಅವರು ಕುಟುಂಬದೊಂದಿಗೆ ಇದ್ದಾರೆ ಮತ್ತು ಮೂರು ಮಕ್ಕಳ ಹತ್ತಿರದಲ್ಲಿದ್ದಾರೆ ಮತ್ತು ನಂತರ ಹೆಂಡತಿ ಮತ್ತು ಮೂರು ಮಕ್ಕಳ ತಾಯಿ ಈ ಪರಿಸ್ಥಿತಿಯ ಬಗ್ಗೆ ತುಂಬಾ ಚಿಂತಿತಳಾಗಿದ್ದಾಳೆ ಸರಿ ಮತ್ತು ನಂತರ ವೈದ್ಯರು ಬರುತ್ತಾರೆ ಅವರನ್ನು ನೋಡಿ ಸಂತೋಷವಾಗುತ್ತದೆ ಮತ್ತು ನಂತರ ವೈದ್ಯರಿಗೆ ಈ ವ್ಯಕ್ತಿಯು ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಎಂಬ ಪ್ರಕರಣದ ಬಗ್ಗೆ ವಿವರಿಸಲಾಗುತ್ತದೆ ಮತ್ತು ಅವರು ವೈದ್ಯರು ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಮಾಡುತ್ತಾರೆ ಎಂದು ಕಾಯುತ್ತಿದ್ದಾರೆ ಇದರಿಂದ ಅವನನ್ನು ಉಳಿಸಬಹುದು ಅಥವಾ ಕನಿಷ್ಠ ಅವನು ಇನ್ನೂ ಸ್ವಲ್ಪ ಸಮಯ ಬಿಟ್ಟು ಹೋಗಬಹುದು ಹೆಚ್ಚು ಬದುಕಬಹುದು ಎಂಬ ಭರವಸೆ ಈಗ ವೈದ್ಯರು ಆ ವ್ಯಕ್ತಿಯ ಹೆಸರನ್ನು ಓದುತ್ತಾರೆ ನಂತರ ಸಾಕಷ್ಟು ಗೊಂದಲಕ್ಕೊಳಗಾಗುತ್ತಾರೆ ಮತ್ತು ನಂತರ ಆತ ಆಳವಾಗಿ ರೋಗಿಯ ಕಣ್ಣುಗಳಲ್ಲಿ ನೋಡುತ್ತಾನೆ ಮತ್ತು ರೋಗಿಯು ಸಹ ವೈದ್ಯರನ್ನು ನೋಡುತ್ತಾನೆ ಮತ್ತು ನಿಧಾನವಾಗಿ ಅವರು ಒಬ್ಬರನ್ನೊಬ್ಬರು ಗುರುತಿಸಲು ಪ್ರಾರಂಭಿಸುತ್ತಾರೆ ಮತ್ತು ನಂತರ ಅಲ್ಲಿ ಒಂದು ಹಳೆಯ ಕಥೆಯೊಂದಿದೆ ಅದು ಅವರ ಬಾಲ್ಯದ ಬಗ್ಗೆ ಮತ್ತು ಬಾಲ್ಯದಲ್ಲಿ ಅವನು ಆತ್ಮೀಯ ಗೆಳೆಯನಾಗಿರುತ್ತಾನೆ ಸ್ನೇಹಿತನೊಂದಿಗೆ ಮತ್ತು ನಂತರ ಈ ಸ್ನೇಹದೊಂದಿಗೆ ಅವರು ಒಟ್ಟಿಗೆ ಬೆಳೆಯುತ್ತಾರೆ ಒಂದು ದಿನ ಅವರು ಶಾಲೆಗೆ ಹೋದಗ ಈ ಸ್ನೇಹಿತ ಹೇ ಏನೋ ನೀನು ಇನ್ನೂ ಮಕ್ಕಳಂತೆ ಇದ್ದೀಯ ಎಂದು ಹೇಳುತ್ತಾನೆ ನಾವು ವಯಸ್ಕರಂತೆ ವರ್ತಿಸೋಣ ಸರಿನ ನಂತರ ಈ ವ್ಯಕ್ತಿಯು ಅವನನ್ನು ಕೇಳುತ್ತಾನೆ ನಾನು ದೊಡ್ಡವನಾಗಬೇಕು ಆದ್ದರಿಂದ ನಿನಗೇನಾದರೂ ಸಮಸ್ಯೆನಾ ಇದನ್ನು ನೋಡು ನಾನು ಸಿಗರೇಟ್ ಸೇದಲು ಪ್ರಾರಂಭಿಸಿದ್ದೇನೆ ತದನಂತರ ನಾನು ಮನುಷ್ಯನಂತೆ ಭಾವಿಸುತ್ತೇನೆ ಮತ್ತು ನೀನು ಇದನ್ನು ಏಕೆ ಪ್ರಾರಂಭಿಸಬಾರದು ಈ ವ್ಯಕ್ತಿ ತುಂಬಾ ಹೆದರುತ್ತಾನೆ ಆಗ ಅವನು ಇಲ್ಲ ನಾನು ಸಿಗರೇಟ್ ಸೇದುವುದನ್ನು ಪ್ರಾರಂಭಿಸಲು ಬಯಸುವುದಿಲ್ಲ ಮತ್ತು ನಂತರ ನನ್ನ ತಂದೆ ತುಂಬಾ ಸಂಪ್ರದಾಯವಾದಿಗಳು ತದನಂತರ ನಮ್ಮದು ಆ ರೀತಿಯ ಕುಟುಂಬವಲ್ಲ ಮತ್ತು ಅದು ನಿಜವಾಗಿಯೂ ಕೆಟ್ಟದಾಗಿದೆ ಮತ್ತು ಅಂತೆಲ್ಲ ಹೇಳುತ್ತಾನೆ ಆಹ್ ವ್ಯರ್ಥ ಮಾತನ್ನು ತಮಾಷೆಯಾಗಿ ಬಿಟ್ಟುಬಿಡು ಮತ್ತು ನೀನು ನಿಜವಾದ ಸ್ನೇಹಿತನಾಗಿದ್ದರೆ ಈಗ ಸೇದಬೇಕು ನಾನು ನಿನ್ನ ಸ್ನೇಹಿತನಾಗಿದ್ದೇನೆ ಮತ್ತು ನಾನು ಕೆಟ್ಟ ವಿಷಯಗಳನ್ನು ಹೇಳುತ್ತಿಲ್ಲ ಈಗ ಈ ವ್ಯಕ್ತಿ ಧೂಮಪಾನ ಮಾಡಲು ಪ್ರಾರಂಭಿಸುತ್ತಾನೆ ಅದು ಫ್ಲ್ಯಾಷ್ಬ್ಯಾಕ್ನಲ್ಲಿದೆ ಮತ್ತು ಅವರು ಐ ಯು ನಲ್ಲಿರುವ ಪ್ರಸ್ತುತ ಸನ್ನಿವೇಶಕ್ಕೆ ನಾವು ಹಿಂದಿರುಗೋಣ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಅದೇ ವ್ಯಕ್ತಿಯನ್ನು ಅವನ ಹೆಂಡತಿ ಮತ್ತು ಮಕ್ಕಳು ಸುತ್ತುವರೆದಿರುತ್ತಾರೆ ಧೂಮಪಾನವನ್ನು ಪ್ರಾರಂಭಿಸಲು ತುಂಬಾ ಹೆದರಿದ್ದ ವ್ಯಕ್ತಿಯೇ ಅವನು ಆದರೆ ನಂತರ ವೈದ್ಯರು ಯಾರು ನಿಮ್ಮಲ್ಲಿ ಈ ಹೊತ್ತಿಗೆ ವೈದ್ಯರು ಅವನ ಸ್ನೇಹಿತ ಎಂದು ಊಹಿಸಿರಬಹುದು ಅವನು ನಿಜವಾಗಿ ಈ ವ್ಯಕ್ತಿ ತಾನು ತನ್ನ ಸ್ನೇಹಿತನೆಂದು ಹೇಳುವ ಮೂಲಕ ಧೂಮಪಾನದ ಈ ಅಭ್ಯಾಸವನ್ನು ಬೆಳೆಸಿಕೊಳ್ಳುವಂತೆ ಮಾಡಿದವನು ಮತ್ತು ನಂತರ ಅವನು ಒಬ್ಬ ಮನುಷ್ಯನಾಗಿರಬೇಕು ಮತ್ತು ಅವನು ವಯಸ್ಕರಂತೆ ವರ್ತಿಸಬೇಕು ಎಂದು ಹೇಳಿದವನು ಆದರೆ ಈ ವ್ಯಕ್ತಿ ಸಂಪೂರ್ಣ ಆರೋಗ್ಯವಂತ ವೈದ್ಯರನ್ನು ನೋಡಿ ಆಶ್ಚರ್ಯಪಡುತ್ತಾನೆ ಆದ್ದರಿಂದ ಅವನೆಷ್ಟು ಜನಪ್ರಿಯ ಶ್ರೀಮಂತ ಮತ್ತು ಜನರನ್ನು ಉಳಿಸಿದ್ದಕ್ಕಾಗಿ ಪ್ರಶಂಸೆಗಳು ಮತ್ತು ನಂತರ ಅವನ ಶಸ್ತ್ರಚಿಕಿತ್ಸೆಗಳು ತುಂಬಾ ಜನಪ್ರಿಯವಾಗಿವೆ ಮತ್ತು ಏನಾಯಿತು ಆದ್ದರಿಂದ ಅವನು ಹೇ ನೀನು ಎಂದು ಹೇಳುತ್ತಾನೆ ನಂತರ ಅವನು ಓಹ್ ಅದು ನೀನು ಓಹ್ ಎಂದು ಹೇಳುತ್ತಾನೆ ಮತ್ತು ನಂತರ ಅವರು ತುಂಬಾ ಆಶ್ಚರ್ಯಗೊಳ್ಳುತ್ತಾರೆ ಮತ್ತು ಅದೇ ಸಮಯದಲ್ಲಿ ಒಂದು ರೀತಿಯ ನಡುಗುವ ಧ್ವನಿಯಲ್ಲಿ ರೋಗಿಯು ಹೆಣಗಾಡುತ್ತಾನೆ ತದನಂತರ ಅವನು ಕೇವಲ ಒಂದು ವಿಷಯವನ್ನು ಕೇಳಲು ಬಯಸಿದನು ನೀನು ಇನ್ನು ಧೂಮಪಾನ ಮಾಡುತ್ತಿದ್ದೀಯ ಅದನ್ನು ನೋಡಿ ವೈದ್ಯರು ಸುಮ್ಮನೆ ನಕ್ಕರು ಮತ್ತು ನಂತರ ಅವರು ಓಹ್ ಕಾಮನ್ ಎಂದು ಹೇಳಿದನು ಬಾಲ್ಯದ ಮೋಜಿಗಾಗಿ ಅಷ್ಟೇ ಆದ್ದರಿಂದ ನಾನು ಕಾಲೇಜಿಗೆ ಹೋದ ಸಮಯದಲ್ಲಿ ಬಿಟ್ಟುಬಿಟ್ಟೆ ನಾನು ನನ್ನ ವೈದ್ಯಕೀಯ ವೃತ್ತಿಯ ಬಗ್ಗೆ ಗಂಭೀರವಾಗಿದ್ದೇನೆ ವೈದ್ಯರಿಗೆ ಇದು ಒಳ್ಳೆಯದಲ್ಲ ಎಂದು ನನಗೆ ತಿಳಿದಿತ್ತು ನಾನು ವೈದ್ಯಕೀಯ ಸೀಟ್ ಪಡೆದ ದಿನಕ್ಕಿಂತ ಬಹಳ ಹಿಂದೆಯೇ ನಾನು ಅದನ್ನು ಬಿಟ್ಟುಬಿಟ್ಟೆ ಮತ್ತು ನನಗೆ ಅದು ತಿಳಿದಿರಲಿಲ್ಲ ನೀನು ಈ ರೀತಿ ಮುಂದುವರಿಯುತ್ತಿದ್ದೀಯ ಎಂದು ನೀನು ಚೈನ್ ಧೂಮಪಾನಿಯಾಗಿದ್ದೀಯ ಎಂದು ತೋರುತ್ತಿದೆ ಮತ್ತು ನಂತರ ನೀನು ಈ ಅಭ್ಯಾಸವನ್ನು ನಿಲ್ಲಿಸಲು ಸಾಧ್ಯವಾಗಿರುವುದಿಲ್ಲ ಮತ್ತು ಈಗ ನೋಡು ಎಲ್ಲಿಗೆ ಬಂದಿದ್ದೀಯಾ ನಾನು ಇದನ್ನು ನಿರೀಕ್ಷಿಸಿರಲಿಲ್ಲ ಈಗ ಇದರಿಂದ ನೀವು ಕಲಿತ ಪಾಠವೇನು ಎಂದರೆ ಒಳ್ಳೆಯ ಅಭ್ಯಾಸಗಳು ಮತ್ತು ಕೆಟ್ಟ ಅಭ್ಯಾಸಗಳೆರಡೂ ಗೆಳೆಯರ ಗುಂಪಿನ ಪ್ರಭಾವದಿಂದ ಅಥವಾ ಅದರ ಸುತ್ತಮುತ್ತಲಿನ ಜನರ ಪರಿಸರದಿಂದ ರೂಪುಗೊಳ್ಳುತ್ತವೆ ನಾವು ಅಥವಾ ಸುತ್ತಮುತ್ತಲಿನವರು ನಿಜವಾಗಿಯೂ ನಮಗೆ ಏನನ್ನಾದರೂ ಮಾಡಲು ಮತ್ತು ನಂತರ ಪ್ರಚೋದನೆಯನ್ನು ನೀಡುತ್ತಿದ್ದಾರೆ ಒಂದು ಅಭ್ಯಾಸ ರೂಪಿಸಲು ಅದು ಒಳ್ಳೆಯ ಅಭ್ಯಾಸವಾಗಿರಬಹುದು ಅದು ಕೆಟ್ಟ ಅಭ್ಯಾಸವಾಗಿರಬಹುದು ಆದರೆ ಕಥೆಯಲ್ಲಿ ಹೇಳಿರುವಂತೆ ಇದು ಹೆಚ್ಚು ಒಳ್ಳೆಯ ಅಭ್ಯಾಸವನ್ನು ಉಳಿಸಿಕೊಳ್ಳಲು ಅಥವಾ ಕೆಟ್ಟ ಅಭ್ಯಾಸವನ್ನು ಬದಲಾಯಿಸಲು ವೈಯಕ್ತಿಕ ಗ್ರಹಿಕೆ ಮತ್ತು ನಂಬಿಕೆಯ ಮೇಲೆ ಅವಲಂಬಿತವಾಗಿರುತ್ತದೆ ಈಗ ವೈದ್ಯರು ಮತ್ತು ರೋಗಿಯು ಧೂಮಪಾನ ಮಾಡಲು ಪ್ರಾರಂಭಿಸಿದ ಒಂದೇ ವಾತಾವರಣವನ್ನು ನೋಡಿ ವಾಸ್ತವವಾಗಿ ನಂತರ ಪ್ರಸಿದ್ಧ ವೈದ್ಯರಾದ ವ್ಯಕ್ತಿಯೇ ನಿಜವಾದ ಅಪರಾಧಿ ಈ ರೋಗಿಯು ಕೆಟ್ಟ ಅಭ್ಯಾಸವನ್ನು ಬೆಳೆಸಿಕೊಳ್ಳುವಂತೆ ಮಾಡಿದನು ಆದರೆ ಸರಿಯಾಗಿ ಅದೇ ಸಮಯದಲ್ಲಿ ನೀವು ಅವರುಗಳನ್ನು ವೈಯಕ್ತಿಕವಾಗಿ ನೋಡಿದರೆ ಗ್ರಹಿಕೆಗಳು ನಂಬಿಕೆಗಳು ಯಾವುವು ಮತ್ತು ಈಗ ವೈದ್ಯನ ವಿಷಯಕ್ಕೆ ಬಂದರೆ ಅವನು ಒಮ್ಮೆ ವೈದ್ಯನಾಗುತ್ತೇನೆ ಅಥವಾ ಅದಕ್ಕೂ ಮೊದಲು ಒಮ್ಮೆ ವೈದ್ಯನಾಗುತ್ತೇನೆ ಎಂದು ಅರಿತುಕೊಳ್ಳುವ ಮೊದಲೇ ವೈದ್ಯಕೀಯ ಕಾಲೇಜಿಗೆ ಸೇರಿದ ಪ್ರಾರಂಭದಿಂದಲೇ ಇದು ತುಂಬಾ ಅನಾರೋಗ್ಯಕರ ಅಭ್ಯಾಸ ಎಂದು ಅವನು ಭಾವಿಸಿದನು ತದನಂತರ ಆ ರೀತಿಯಲ್ಲಿ ಮುಂದುವರಿದರೆ ವೈದ್ಯನಾಗಲು ಸೂಕ್ತವಲ್ಲ ಎಂದು ಮತ್ತು ನಂತರ ಅದನ್ನು ಬಿಟ್ಟುಬಿಟ್ಟನು ಆದರೆ ರೋಗಿಯಾಗಿರುವ ಇನ್ನೊಬ್ಬ ವ್ಯಕ್ತಿಗೆ ಅವನ ಗ್ರಹಿಕೆಯು ಸರಿಯಾಗಿತ್ತು ಇದು ನಾನು ನನ್ನ ಸ್ನೇಹಿತನೊಂದಿಗೆ ಪ್ರಾರಂಭಿಸಿದ ವಿಷಯ ಮತ್ತು ನಂತರ ಅವನು ಅದರಲ್ಲಿ ಬಂಧಿಸಲ್ಪಟ್ಟನು ಮತ್ತು ನಂತರ ಅವನು ಹೊರಬರಲು ಒಂದು ನಂಬಿಕೆ ಅಥವಾ ಮೌಲ್ಯ ವ್ಯವಸ್ಥೆಯನ್ನು ಹೊಂದಿರಲಿಲ್ಲ ಇದು ನಿಜವಾಗಿಯೂ ಅಪಾಯಕಾರಿ ಎಂದು ಕಥೆಯಿಂದ ಒಬ್ಬರು ಕಲಿಯಬೇಕಾದ ಪಾಠವಾಗಿದೆ ಮುಖ್ಯವಾಗಿ ಕೆಟ್ಟ ಅಭ್ಯಾಸಗಳ ವಿಷಯದಲ್ಲಿ ಏಕೆಂದರೆ ಅದರಿಂದ ಹೊರಬರಲು ತುಂಬಾ ಇಚ್ಛಾಶಕ್ತಿಯ ಅಗತ್ಯವಿದೆ ನಿಮ್ಮ ಸ್ವಂತ ನಂಬಿಕೆ ಮತ್ತು ಮೌಲ್ಯ ವ್ಯವಸ್ಥೆಯಿಂದ ಹೆಚ್ಚಿನ ಬದಲಾವಣೆಗಳು ಬರಬೇಕು ಇದರಿಂದ ನೀವು ನಿಮ್ಮ ಕೆಟ್ಟ ಅಭ್ಯಾಸವನ್ನು ಬದಲಾಯಿಸುವ ದೃಷ್ಟಿಯಿಂದ ಧನಾತ್ಮಕ ಬದಲಾವಣೆ ಮಾಡಲು ಸಾಧ್ಯವಾಗುತ್ತದೆ ಏನಾದರೂ ಒಳ್ಳೆಯ ಅಭ್ಯಾಸವೇ ಅಥವಾ ಕೆಟ್ಟ ಅಭ್ಯಾಸವೇ ಎಂಬುದನ್ನು ಗುರುತಿಸಲು ಈಗ ಮುಂದಿನ ಮಾರ್ಗದರ್ಶಿಯನ್ನು ತಿಳಿಯಲು ಕೇವಲ ಈ ಅಂಶವನ್ನು ಹೈಲೈಟ್ ಮಾಡಲು ಬಯಸುತ್ತೇನೆ ಕೆಟ್ಟ ಅಭ್ಯಾಸಗಳು ತಕ್ಷಣದ ತೃಪ್ತಿಯನ್ನು ನೀಡುತ್ತವೆ ಆದರೆ ಕಳಪೆ ದೀರ್ಘಾವಧಿಯ ಫಲಿತಾಂಶಗಳನ್ನು ನೀಡುತ್ತದೆ ಆದ್ದರಿಂದ ಅದು ಕೆಟ್ಟದು ಎಂದು ನೀವು ಹೇಗೆ ಗುರುತಿಸುತ್ತೀರಿ ನೀವು ಆ ಅಭ್ಯಾಸವನ್ನು ಆನಂದಿಸಿದಾಗ ಅದು ನಿಮಗೆ ತಕ್ಷಣವೇ ಹೆಚ್ಚಿನ ತೃಪ್ತಿಯನ್ನು ನೀಡುತ್ತದೆ ಆಲ್ಕೋಹಾಲ್ ಕುಡಿಯುವ ಮತ್ತೊಂದು ಉದಾಹರಣೆ ನೋಡೋಣ ಸರಿ ಆದ್ದರಿಂದ ಸಂಜೆ ನೀವು ಪಾರ್ಟಿ ಮಾಡಿ ಕುಡಿಯುತ್ತೀರಿ ಮತ್ತು ನಂತರ ನೀವು ಪಾರ್ಟಿಯನ್ನು ಆನಂದಿಸುತ್ತೀರಿ ನೀವು ನೃತ್ಯ ಮಾಡಿದ್ದೀರಿ ಮತ್ತು ನಂತರ ನೀವು ಚೆನ್ನಾಗಿರುತ್ತೀರಿ ಆದರೆ ಮರುದಿನ ಬೆಳಿಗ್ಗೆ ಹ್ಯಾಂಗೊವರ್ ಅಥವಾ ಆ ತಡರಾತ್ರಿ ನೀವು ವಾಂತಿ ಮಾಡಲು ಪ್ರಾರಂಭಿಸಿದಾಗ ಮತ್ತು ನೀವು ಅನಾರೋಗ್ಯಕ್ಕೆ ಬೆಳಗಿನವರೆಗೆ ಒಳಗಾದಾಗ ಹಿಂದಿನ ದಿನವು ಸರಿಯಾಗಿತ್ತು ಆದರೆ ತಕ್ಷಣದ ಫಲಿತಾಂಶದ ದೃಷ್ಟಿಯಿಂದಲೂ ಅದು ಆರೋಗ್ಯಕರವಾಗಿರಲಿಲ್ಲ ಆದರೆ ನೀವು ಒಳ್ಳೆಯ ಅಭ್ಯಾಸಗಳನ್ನು ನೋಡಿದರೆ ಅವು ತಕ್ಷಣದ ತೃಪ್ತಿಯನ್ನು ನೀಡುವುದಿಲ್ಲ ಆದರೆ ದೀರ್ಘಾವಧಿಯಲ್ಲಿ ಶ್ರೀಮಂತ ಲಾಭಾಂಶದ ಪ್ರಯೋಜನಗಳು ಯಾವುದೇ ಒಳ್ಳೆಯ ಅಭ್ಯಾಸವು ನಿಮಗೆ ಶ್ರೀಮಂತ ಲಾಭಾಂಶದ ದೀರ್ಘಾವಧಿ ಪ್ರಯೋಜನವನ್ನು ನೀಡುತ್ತದೆ ಉದಾಹರಣೆಗೆ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುವುದರಿಂದ ದೀರ್ಘಾವಧಿಯಲ್ಲಿ ನಿಮಗೆ ಶ್ರೀಮಂತ ಪ್ರತಿಫಲವನ್ನು ನೀಡುತ್ತದೆ ಎಂದು ನಾನು ಬೇರೆ ಹೇಳಬೇಕಾಗಿಲ್ಲ ನಾನು ನಿಮಗೆ ತತ್ವಗಳ ಪರಿಭಾಷೆಯಲ್ಲಿ ನಾವು ಸಾಮಾನ್ಯವಾಗಿ ಪರಿಗಣಿಸಬಹುದಾದ ಕೆಲವು ಉದಾಹರಣೆಗಳನ್ನು ನಿಮಗೆ ನೀಡಲು ಬಯಸುತ್ತೇನೆ ಯಾವುದು ಒಳ್ಳೆಯದು ಮತ್ತು ಕೆಟ್ಟದು ಎಂದು ಪರಿಗಣಿಸಬಹುದು ಎಂಬುದರ ಬಗ್ಗೆ ನಾವು ಮಾತನಾಡಿದ್ದೇವೆ ಮತ್ತು ಈಗ ನಾವು ನಿಜವಾಗಿಯೂ ಕೆಟ್ಟ ಅಭ್ಯಾಸಗಳನ್ನು ಹೊಂದಿದ್ದೇವೆಯೇ ಕೊಳಕು ಅಭ್ಯಾಸಗಳನ್ನು ಅದನ್ನು ಕೆಟ್ಟ ಅಭ್ಯಾಸವೆಂದು ಪರಿಗಣಿಸಿದಾಗ ಮತ್ತೆ ಅದು ವಿಪರೀತ ತೀವ್ರವಾದರೆ ಅದು ಮತ್ತೆ ಕೊಳಕು ಆಗುತ್ತದೆ ಉದಾಹರಣೆಗೆ ಮದ್ಯ ಸೇವಿಸುವುದು ಪಾರ್ಟಿಯಲ್ಲಿ ಯಾರಾದರೂ ಸೀಮಿತ ಪ್ರಮಾಣದಲ್ಲಿ ಕುಡಿದರೆ ಅದು ಒಳ್ಳೆಯದು ಆದರೆ ಅದೇ ಪಾರ್ಟಿಯಲ್ಲಿ ಆ ವ್ಯಕ್ತಿಯು ವಿಪರೀತ ಪ್ರಮಾಣದ ಮದ್ಯವನ್ನು ತೆಗೆದುಕೊಂಡನು ಮತ್ತು ನಂತರ ಅವನಿಗೆ ಕಾರನ್ನು ಓಡಿಸಲು ಸಾಧ್ಯವಾಗಲಿಲ್ಲ ಅವನು ಯಾರಿಗೋ ಡಿಕ್ಕಿ ಹೊಡೆದನು ಅದು ಕೊಳಕು ಆಗುತ್ತದೆ ಅಥವಾ ಅವನಿಗೆ ಸರಿಯಾಗಿ ನಡೆಯಲು ಸಾಧ್ಯವಾಗುವುದಿಲ್ಲ ರಸ್ತೆಯ ಮೇಲೆ ಮಣ್ಣಿನ ಮೇಲೆ ಬಿದ್ದ ನಂತರ ಜನರು ಅವನನ್ನು ನೋಡಿದರು ಮತ್ತು ಈಗ ಕೆಟ್ಟದಾಗಿ ಅವನನ್ನು ಗೇಲಿ ಮಾಡುತ್ತಾರೆ ಅಭ್ಯಾಸವು ಕೊಳಕು ಆಗಬಹುದು ಆದ್ದರಿಂದ ಅದನ್ನು ಪರಿಶೀಲಿಸದಿದ್ದರೆ ಮತ್ತು ನಿಯಂತ್ರಿಸದಿದ್ದರೆ ವಿಪರೀತ ಪರಿಸ್ಥಿತಿಗೆ ಹೋಗಲು ಅನುಮತಿಸಿದರೆ ಅಸಹ್ಯವಾಗಬಹುದು ಈ ಕಡೆ ಕೆಲವು ಸರಳವಾದವುಗಳನ್ನು ನೋಡಿ ಮತ್ತು ಈ ಕಡೆ ತಡರಾತ್ರಿ ಮಲಗುವ ಕೆಟ್ಟ ಅಭ್ಯಾಸವನ್ನು ನೋಡಿ ಒಳ್ಳೆಯ ಅಭ್ಯಾಸ ಮುಂಚಿತವಾಗಿ ಏಳುವ ಒಳ್ಳೆಯ ಅಭ್ಯಾಸ ನೋಡಿ ವಿಳಂಬ ಪ್ರವೃತ್ತಿ ಕೆಟ್ಟ ಅಭ್ಯಾಸವಾಗಿದೆ ಈಗಲೇ ಮಾಡುವುದು ಒಳ್ಳೆಯ ಅಭ್ಯಾಸ ಆರೋಗ್ಯ ಮತ್ತು ನೈರ್ಮಲ್ಯದಲ್ಲಿ ನಿರಾಸಕ್ತಿ ಕೆಟ್ಟ ಅಭ್ಯಾಸ ಈಗ ನಾನು ದೇಹವನ್ನು ತೋರಿಸುತ್ತೇನೆ ನಾನು ತುಂಬಾ ಬಲಶಾಲಿಯಾಗಿದ್ದೇನೆ ನನಗೆ ಏನೂ ಆಗುವುದಿಲ್ಲ ಅದುವೇ ಕೆಟ್ಟದು ಆದ್ದರಿಂದ ನೀವು ನಿಧಾನವಾಗಿ ನೀವು ಈ ಅಭ್ಯಾಸವನ್ನು ಬೆಳೆಸಿಕೊಂಡಿದ್ದೀರಿ ಉದಾಹರಣೆಗೆ ಅತಿಯಾದ ತೂಕದ ವಿಷಯದಲ್ಲಿ ಒಂದು ರೀತಿಯ ಅಸಡ್ಡೆ ಭಾವನೆ ನಿಮಗೆ ಇದೆ ಒಂದು ದಿನ ನೀವು ಸಿಹಿಯನ್ನು ಇಷ್ಟಪಡುವವರಾಗಿರಬಹುದು ಅಥವಾ ವ್ಯಾಯಾಮ ಮಾಡಲು ಇಷ್ಟಪಡದವರಾಗಿರಬಹುದು ಸಣ್ಣ ನಡಿಗೆ ಅಥವಾ ನಾನು ಜಂಕ್ ಫುಡ್ ತಿನ್ನುತ್ತೇನೆ ಎಂಬುದರ ಬಗ್ಗೆ ನನಗೆ ಯಾವುದರ ಕಾಳಜಿ ಬೇಕಿಲ್ಲ ಎಂಬ ನಿಮ್ಮ ವರ್ತನೆ ಮತ್ತು ನಂತರ ನಾನು ಕೊಬ್ಬು ಮತ್ತು ಬೊಜ್ಜು ಹೊಂದಿರುವುದನ್ನು ಆನಂದಿಸುತ್ತೇನೆ ಆದ್ದರಿಂದ ಜನರು ನನ್ನ ಬಗ್ಗೆ ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ನೀವು ಆರೋಗ್ಯ ಮತ್ತು ನೈರ್ಮಲ್ಯದ ವಿಷಯದಲ್ಲಿ ಸಾಮಾನ್ಯ ನಿರಾಸಕ್ತಿಯನ್ನು ಹೊಂದಿದ್ದೀರಾ ಆದರೆ ಉತ್ತಮ ಅಭ್ಯಾಸಗಳ ಬಗ್ಗೆ ಹೇಳೋದಾದರೆ ದೈಹಿಕ ಕ್ಷಮತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನೀವು ನಿಧಾನವಾಗಿ ಗಾಸಿಪ್ ಮಾಡಲು ಪ್ರಾರಂಭಿಸುತ್ತೀರಿ ಮತ್ತು ನಂತರ ಅದು ಕ್ರಮೇಣ ಇತರರನ್ನು ಟೀಕಿಸುತ್ತಾ ಬೆಳೆಯುತ್ತದೆ ಈಗ ನೀವು ಒಳ್ಳೆಯ ಅಭ್ಯಾಸವನ್ನು ಅಭಿವೃದ್ಧಿಪಡಿಸಲು ಬಯಸಿದರೆ ಈ ಕಡೆ ಒಬ್ಬ ವ್ಯಕ್ತಿಯು ಇತರರ ಬಗ್ಗೆ ಒಳ್ಳೆಯ ವಿಷಯಗಳನ್ನು ಮಾತ್ರ ಹೇಳುತ್ತಾನೆ ಮತ್ತು ಎಲ್ಲಾ ಸಮಯದಲ್ಲೂ ಸ್ವಯಂ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸುತ್ತಾನೆ ಕೆಟ್ಟ ಅಭ್ಯಾಸ ಈ ಬದಿಯಲ್ಲಿ ಯಾವುದೇ ಮಿತಿಮೀರಿದ ಯಾವುದೇ ವ್ಯಸನಕಾರಿ ಅಭ್ಯಾಸಗಳು ಅಂದರೆ ಇದು ಮದ್ಯಪಾನ ಅಥವಾ ಮಾದಕ ದ್ರವ್ಯ ಸೇವನೆ ಅಥವಾ ಸಾಮಾಜಿಕ ಜಾಲತಾಣದ ವಿಷಯದಲ್ಲಿ ಅತಿಯಾಗಿ ಸಮಯ ಕಳೆಯುವುದಾಗಿದೆ ಮತ್ತು ಮಾಡಲು ಕೆಲವು ನಿಜವಾಗಿಯೂ ಮುಖ್ಯವಾದ ಕೆಲಸಗಳಿವೆ ಎಂದು ಮರೆತು ನಂತರ ನೀವು ಸಂಪೂರ್ಣವಾಗಿ ಇದರಲ್ಲಿ ಕಳೆದುಹೋದರೆ ನೀವು ಬಹಳ ಮುಖ್ಯವಾದ ಚಟುವಟಿಕೆಗಳನ್ನು ತಪ್ಪಿಸಿಕೊಂಡಿದ್ದೀರಿ ಕೆಟ್ಟ ಅಭ್ಯಾಸವು ನಿಮ್ಮನ್ನು ನಿಯಂತ್ರಿಸುತ್ತದೆ ನಿಮ್ಮನ್ನು ಗುಲಾಮರನ್ನಾಗಿ ಮಾಡುತ್ತದೆ ಆದ್ದರಿಂದ ಈ ಭಾಗದಲ್ಲಿ ನೋಡಿದರೆ ವ್ಯಕ್ತಿಯು ಈ ಎಲ್ಲ ಈ ಎಲ್ಲಾ ಕೆಟ್ಟ ವಿಷಯಗಳನ್ನು ಸಂಪೂರ್ಣವಾಗಿ ತಪ್ಪಿಸುವುದರಿಂದ ವ್ಯಕ್ತಿಯು ಈ ವಿಷಯಗಳನ್ನು ಮಿತವಾಗಿ ಆನಂದಿಸುತ್ತಾನೆ ಮತ್ತು ವಿಶೇಷವಾಗಿ ವ್ಯಕ್ತಿಯು ಹಾನಿಕಾರಕ ಬಯಕೆಗಳನ್ನು ತಪ್ಪಿಸುತ್ತಾನೆ ಉದಾಹರಣೆಗೆ ಮಾದಕ ದ್ರವ್ಯ ತೆಗೆದುಕೊಳ್ಳಿ ಆದ್ದರಿಂದ ಒಂದು ತತ್ವಶಾಸ್ತ್ರದ ಪ್ರಕಾರ ಜೀವನ ಎಂದರೇನು ಎಂದು ನಿಜವಾಗಿಯೂ ತಿಳಿದುಕೊಳ್ಳಲು ಬಯಸಿದರೆ ನೀವು ಎಲ್ಲವನ್ನೂ ಸರಿಯಾಗಿ ಅನುಭವಿಸಬೇಕು ಎಂದು ಹೇಳುತ್ತಾರೆ ಬದುಕಿರಿ ಮತ್ತು ಉಲ್ಲಾಸದಿಂದ ಇರಿ ಆದ್ದರಿಂದ ನೀವು ಕೆಟ್ಟದ್ದನ್ನು ಸಹ ರುಚಿ ನೋಡಬಹುದು ಕುಡಿಯುವ ಅಭ್ಯಾಸದ ವಿಷಯದಲ್ಲಿ ನೀವು ಅದನ್ನು ರುಚಿ ನೋಡಿದರೂ ಸ್ವಲ್ಪ ಚೆನ್ನಾಗಿರುತ್ತದೆ ಎಂದು ಅವರು ಹೇಳುತ್ತಾರೆ ಕೆಟ್ಟ ಅಭ್ಯಾಸದ ರುಚಿಯನ್ನು ಬಹಳ ವ್ಯಸನಕಾರಿ ಔಷಧಿಯಂತೆ ರುಚಿ ನೋಡುವುದರಿಂದ ನಿಮ್ಮ ಸುತ್ತಲೂ ಇರುವ ನಿಮ್ಮ ಜನರು ನಿಮ್ಮ ಕುಟುಂಬದವರು ನಿಮ್ಮ ಕೆಲಸದ ಸ್ಥಳದವರೆಗೆ ಹಾನಿಯನ್ನುಂಟು ಮಾಡುತ್ತದೆ ಮತ್ತು ನಂತರ ನೀವು ಒಂದು ವ್ಯಸನದಿಂದ ಪ್ರಾರಂಭಿಸಿ ನಂತರ ನೀವು ಇತರ ಕೆಟ್ಟ ಅಭ್ಯಾಸಗಳನ್ನು ರೂಪಿಸುವುದರೊಂದಿಗೆ ಕೊನೆಗೊಳ್ಳುತ್ತೀರಿ ಕೆಲವು ಅಪರಾಧಿಗಳ ಬಗ್ಗೆ ಯೋಚಿಸುವಂತಹ ಹಣವನ್ನು ಕದಿಯುವಂತಹ ಸುಳ್ಳುಗಳನ್ನು ಹೇಳುವಂತಹವು ಕೆಟ್ಟ ಅಭ್ಯಾಸವನ್ನು ಉಳಿಸಿಕೊಳ್ಳುವ ಚಟುವಟಿಕೆಗಳು ಆದ್ದರಿಂದ ಒಂದು ವಿಷಯವು ಇನ್ನೊಂದಕ್ಕೆ ಕಾರಣವಾಗುತ್ತದೆ ಮತ್ತು ನಂತರ ನೀವು ಅದನ್ನು ಅಷ್ಟು ಸುಲಭವಾಗಿ ತೊಡೆದುಹಾಕಲು ಸಾಧ್ಯವಿಲ್ಲ ಎಂದು ನೀವು ಅರಿತುಕೊಂಡ ಅತ್ಯಂತ ಶಕ್ತಿಯುತವಾದ ಸರಪಳಿಯಾಗಿದೆ ಈಗ ಈ ಬದಿಯ ಸರಳ ವಿಷಯವೆಂದರೆ ಟಿವಿ ನೋಡುವುದರಲ್ಲಿ ಅಥವಾ ಅಂತರ್ಜಾಲದಲ್ಲಿ ಸರ್ಫಿಂಗ್ ಮಾಡುವಲ್ಲಿ ಸಮಯವನ್ನು ಕಳೆಯುವುದು ಅದು ನಿಧಾನವಾಗಿ ಏರುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳು ಆರಂಭದಲ್ಲಿ ಎರಡು ಸರ್ಫಿಂಗ್ ಪುಟಗಳಿಂದ ಪ್ರಾರಂಭಿಸುವುದನ್ನು ನಾನು ನೋಡಿದ್ದೇನೆ ನಿಜವಾದ ಶೈಕ್ಷಣಿಕ ಕೆಲಸಕ್ಕೆ ಒಂದು ಪುಟ ಮತ್ತೊಂದು ಫೇಸ್ಬುಕ್ ಅಥವಾ ಇತರ ಸಾಮಾಜಿಕ ನೆಟ್ವರ್ಕಿಂಗ್ ಸೈಟ್ ತೆರೆದಿರುತ್ತದೆ ಈಗ ಆರಂಭದಲ್ಲಿ ಏನೂ ಆಗುವುದಿಲ್ಲ ಇದ್ದಕ್ಕಿದ್ದಂತೆ ಒಂದು ಸಂದೇಶ ಬರುತ್ತದೆ ಸರಿ ಅದು ಪಾಪ್ ಅಪ್ ಆಗುತ್ತದೆ ಆದ್ದರಿಂದ ಅವನು ಪ್ರಲೋಭನೆಗೊಳಗಾಗುತ್ತಾನೆ ಯಾರು ಕಳುಹಿಸುತ್ತಿದ್ದಾರೆಂದು ನೋಡುತ್ತಾನೆ ಅವನು ಪ್ರತಿಕ್ರಿಯಿಸುತ್ತಾನೆ ಮತ್ತು ನಂತರ ಆ ವ್ಯಕ್ತಿ ನಾನು ಈ ಪೋಸ್ಟ್ ಅನ್ನು ಹಾಕಿದ್ದೇನೆ ಎಂದು ಹೇಳುತ್ತಾನೆ ಅವನು ಪೋಸ್ಟ್ನಿಂದ ಪೋಸ್ಟ್ಗೆ ಹೋದಾಗ ಇತರ ಲಿಂಕ್ಗಳಿವೆ ಮತ್ತು ನಂತರ ಅವನು ಬ್ರೌಸ್ ಮಾಡುತ್ತಾನೆ ಮುಂದೆ ಅವನು ಓಹ್ ನಾನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಭಾವಿಸುತ್ತಾನೆ ಆದ್ದರಿಂದ ಅವನು ಇನ್ನೊಬ್ಬನಿಗೆ ಕಳುಹಿಸುತ್ತಾನೆ ಇತರ ಐದು ಜನರೂ ಸಹ ಬರುತ್ತಾರೆ ನಾವೆಲ್ಲರೂ ಏಕೆ ಒಟ್ಟಿಗೆ ಚಾಟ್ ಮಾಡಬಾರದು ಎಂದು ಅವರು ಹೇಳುತ್ತಾರೆ ಅವರು ಚಾಟಿಂಗ್ ಮಾಡುತ್ತಲೇ ಇರುತ್ತಾರೆ ಮತ್ತು ಅವರು ಅರಿತುಕೊಳ್ಳುವ ಹೊತ್ತಿಗೆ ಅದು ಮೂರು ಗಂಟೆಯಂತೆ ನಾಲ್ಕು ಗಂಟೆಯಾಗಿರುತ್ತದೆ ಅಂದರೆ ಮುಂಜಾನೆ ಆಗಿರುತ್ತದೆ ಅವರು ಹಿಂದಿನ ದಿನದ ಸಂಜೆ ಸುಮಾರು ಏಳು ಎಂಟು ಗಂಟೆಗೆ ಪ್ರಾರಂಭಿಸಿದ್ದು ಆದ್ದರಿಂದ ಸಮಯವು ಕೇವಲ ವ್ಯರ್ಥ ಮಾಡುವುದರಲ್ಲಿ ಮಾತ್ರ ಹಾದುಹೋಗುತ್ತದೆ ಈಗ ಈ ಬದಿಯಲ್ಲಿ ಒಳ್ಳೆಯ ಅಭ್ಯಾಸವನ್ನು ಬೆಳೆಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಯು ಸಮಯವನ್ನು ವಿವೇಚನಾಯುಕ್ತವಾಗಿ ಬಳಸುತ್ತಾನೆ ಸಮಯವನ್ನು ಒಂದು ಅಪರೂಪದ ಸರಕು ಎಂದು ಪರಿಗಣಿಸಲಾಗುತ್ತದೆ ಇದನ್ನು ರೇಷನಿಂಗ್ ಎಂದು ಪರಿಗಣಿಸಿ ಬಳಸಲಾಗುತ್ತದೆ ಮತ್ತು ಸಮಯ ವ್ಯರ್ಥವಾಗುವುದಿಲ್ಲ ಈ ಬಾರಿ ಈ ಬದಿಯಲ್ಲಿ ಕೆಟ್ಟ ಅಭ್ಯಾಸ ರೂಪಿಸಿಕೊಂಡ ವ್ಯಕ್ತಿಯು ಸಮಯಕ್ಕೆ ಸರಿಯಾಗಿ ದೊರೆಯದ ಆಹಾರ ಇದ್ದಕ್ಕಿದ್ದಂತೆ ಮೂರು ಗಂಟೆಗೆ ಅವನು ಅಥವಾ ಅವಳು ಏನನ್ನಾದರೂ ತಿನ್ನಲು ಬಯಸುತ್ತಾರೆ ಮತ್ತು ಅವರು ಹೋಗಿ ಅಡುಗೆಮನೆಯಲ್ಲಿ ನೋಡುತ್ತಾರೆ ಅಥವಾ ರೆಫ್ರಿಜರೇಟರ್ನಲ್ಲಿ ಇರಿಸಲಾಗಿರುವ ಯಾವುದಾದರೂ ಮತ್ತು ಹೆಚ್ಚಿನ ಸಮಯ ಅದು ಜಂಕ್ ಫುಡ್ ಆಗಿರುತ್ತದೆ ವ್ಯಕ್ತಿಯು ಒಳ್ಳೆಯ ಅಭ್ಯಾಸವನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ ಎಂದರೆ ಸಮಯಕ್ಕೆ ಸರಿಯಾಗಿ ತಿನ್ನಬೇಕು ಒಳ್ಳೆಯದನ್ನು ತಿನ್ನಬೇಕು ನಾವು ಕೆಟ್ಟ ಅಭ್ಯಾಸ ಎಂಬುದಕ್ಕೆ ಹಲವು ಉದಾಹರಣೆ ನೀಡಬಹುದು ವಸ್ತುಗಳನ್ನು ಕದಿಯುವುದು ಆದರೆ ನಂತರ ನಾವು ಬೆಳೆಸಿಕೊಳ್ಳಬೇಕಾದ ಒಳ್ಳೆಯ ಅಭ್ಯಾಸವೆಂದರೆ ಆ ಅಭ್ಯಾಸಗಳನ್ನು ಸೃಷ್ಟಿಸುವುದು ಅದು ಯಾವುದೆಂದರೆ ಇದು ಈ ವ್ಯಕ್ತಿಯು ಪ್ರಾಮಾಣಿಕ ಮತ್ತು ನಂಬಿಕೆಗೆ ಅರ್ಹನೆಂಬ ನಿಮ್ಮ ರೀತಿಯ ಚಿತ್ರಣವನ್ನು ಸೃಷ್ಟಿಸುವುದು ಹೆಚ್ಚಿನ ಉದಾಹರಣೆಗಳನ್ನು ನಂತರ ನೋಡೋಣ ಆದರೆ ನಾನು ನಿಮಗೆ ಇನ್ನೂ ಒಂದು ಕಥೆಯನ್ನು ನೀಡುವ ಮೂಲಕ ವಿರಾಮ ನೀಡಲು ಬಯಸುತ್ತೇನೆ ತದನಂತರ ಈ ಕಥೆಯನ್ನು ಆಧರಿಸಿದ ಮತ್ತೊಂದು ಪಾಠ ಮತ್ತು ಮಾರ್ಗಸೂಚಿಯೊಂದಿಗೆ ಅರ್ಥಮಾಡಿಕೊಳ್ಳೋಣ ನಾನು ಚಿಕ್ಕವನಿದ್ದಾಗ ಓದಿದ್ದೆ ಮತ್ತು ನಂತರ ಅದು ಕೆಟ್ಟ ಅಭ್ಯಾಸಗಳನ್ನು ಏಕೆ ಬೆಳೆಸಿಕೊಳ್ಳಬಾರದು ಎಂಬುದರ ಬಗ್ಗೆ ಬಹಳ ಶಾಶ್ವತವಾದ ಪ್ರಭಾವವನ್ನು ಬೀರಿತು ಈಗ ಇದನ್ನು ನೋಡಿ ಇದು ನಿಜವಾಗಿ ತನ್ನ ಮಗನನ್ನು ತುಂಬಾ ಪ್ರೀತಿಸಿದ ತಾಯಿಯ ಬಗ್ಗೆ ಈ ತಾಯಿಯು ಈ ಮಗನನ್ನು ಬೇರೆ ಯಾವುದೇ ತಾಯಿಗಿಂತ ಕಡಿಮೆ ಪ್ರೀತಿಸುತ್ತಿದ್ದೀರಾ ಎಂದು ನೀವು ನನ್ನನ್ನು ಕೇಳಿದರೆ ತನ್ನ ಮಗನನ್ನು ತುಂಬಾ ಪ್ರೀತಿಸಿದವಳು ಆಕೆ ಆದರೆ ಈ ಬಾರಿ ಕಥೆ ನಮಗೆ ಹೇಗೆ ಅನಾವರಣಗೊಳ್ಳುತ್ತದೆ ನೋಡಿ ಕಥೆಯು ಕೊನೆಯ ದಿನದಂದು ತೆರೆದುಕೊಳ್ಳುತ್ತದೆ ಅದರಲ್ಲಿ ಖೈದಿಯನ್ನು ಗಲ್ಲಿಗೇರಿಸಲಾಗುತ್ತದೆ ಅವನಿಗೆ ಶಿಕ್ಷೆಯನ್ನು ನೀಡಲಾಗಿದೆ ಆದ್ದರಿಂದ ಅವನನ್ನು ಗಲ್ಲಿಗೇರಿಸಲಾಗುವುದು ಮತ್ತು ಅದಕ್ಕಿಂತ ಸ್ವಲ್ಪ ಮೊದಲು ಅದಕ್ಕೂ ಕೆಲವು ಗಂಟೆಗಳ ಮೊದಲು ಅವರು ಬಂದು ಆ ವ್ಯಕ್ತಿಗೆ ಒಬ್ಬ ಸಂದರ್ಶಕಳು ಬಂದಿದ್ದಾರೆ ಎಂದು ಹೇಳುತ್ತಾರೆ ನಂತರ ಅವಳು ನಿಮ್ಮನ್ನು ಭೇಟಿಯಾಗಲು ಬಯಸುತ್ತಿದ್ದಾಳೆ ಅವಳು ಸ್ವ್ಯಾಬ್ ಮಾಡುತ್ತಿದ್ದಾಳೆ ಅವಳು ಅಳುತ್ತಿದ್ದಾಳೆ ಮತ್ತು ನಂತರ ಅವಳು ಹತಾಶಳಾಗಿದ್ದಾಳೆ ಎಂದು ಜೈಲರ್ ಅಂದರೆ ವಾರ್ಡನ್ ಕೈದಿಗೆ ಹೇಳುತ್ತಾನೆ ಅವನು ಹೇಳುತ್ತಾನೆ ಸರ್ ಅದು ನನ್ನ ತಾಯಿ ಆದ್ದರಿಂದ ಜೈಲರ್ ನಿಸ್ಸಂಶಯವಾಗಿ ಮಗನು ತಾಯಿಯನ್ನು ಭೇಟಿಯಾಗಲು ಆಸಕ್ತಿ ಹೊಂದಿದ್ದಾನೆ ಆದ್ದರಿಂದ ಅವನು ಸರಿ ಎಂದು ಹೇಳುತ್ತಾನೆ ಅವನು ಅವಳನ್ನು ಕರೆತರುತ್ತಾನೆ ಅವನು ಕಾಯಿರಿ ಸರ್ ನಾನು ಅವಳನ್ನು ನೋಡಲು ಬಯಸುವುದಿಲ್ಲ ಎಂದು ಎಂದು ಹೇಳುತ್ತಾನೆ ಆದ್ದರಿಂದ ಜೈಲರ್ ಆಶ್ಚರ್ಯಚಕಿತನಾಗುತ್ತಾನೆ ಇದು ನಿಮ್ಮ ಜೀವನದ ಕೊನೆಯ ಕೆಲವು ಗಂಟೆಗಳ ಅಷ್ಟೇ ತದನಂತರ ಅದು ನಿಮ್ಮ ತಾಯಿ ಮತ್ತು ಒಮ್ಮೆ ತಾಯಿಯನ್ನು ನೋಡಲು ಯಾರು ಬಯಸುವುದಿಲ್ಲ ಅದರಲ್ಲೂ ಸಾವಿನ ಸ್ಥಿತಿಯಲ್ಲಿರುವಾಗ ಮತ್ತು ಅವಳು ಬಂದಿದ್ದಾಳೆ ಮತ್ತು ಅವಳು ನಿಮ್ಮನ್ನು ನೋಡಲು ತುಂಬಾ ಹತಾಶರಾಗಿದ್ದಾಳೆ ನೀವು ಅವಳಿಗೆ ಏಕೆ ಅವಕಾಶ ನೀಡಬಾರದು ಇದಕ್ಕೆ ಮಗ ಜೈಲರ್ಗೆ ಹೇಳುತ್ತಾನೆ ಆಕೆಯ ಕಾರಣದಿಂದ ನಾನು ಇಲ್ಲಿದ್ದೇನೆ ಎಂದರೆ ನೀವು ನಂಬುವುದಿಲ್ಲ ಅವನು ಇಲ್ಲ ಎಂದು ಹೇಳುತ್ತಾನೆ ನೀವು ಬ್ಯಾಂಕ್ ಅನ್ನು ದರೋಡೆ ಮಾಡಲು ಹೋಗಿದ್ದೀರಿ ಎಂದು ನನಗೆ ನೆನಪಿದೆ ಅಲ್ಲಿ ಒಬ್ಬ ಮ್ಯಾನೇಜರ್ ವಿರೋಧಿಸಿದರು ಮತ್ತು ನಂತರ ಅವರು ನಿಮಗೆ ಹಣವನ್ನು ನೀಡಲು ಬಯಸಲಿಲ್ಲ ಆ ಹೊತ್ತಿಗೆ ಕೋಪದಲ್ಲಿ ಚಲಿಸಿದ ನೀವು ಆ ರಿವಾಲ್ವರ್ ಅನ್ನು ತೆಗೆದುಕೊಂಡು ಅವನನ್ನು ಗುಂಡಿಕ್ಕಿ ಸಾಯಿಸಿದ್ದೀರಿ ಪೊಲೀಸರು ಬಂದರು ಅವರು ನಿಮ್ಮನ್ನು ಬಂಧಿಸಿದರು ಮತ್ತು ನಂತರ ಅದು ಕಣ್ಣೆದುರೇ ಮಾಡಿದ ಕೊಲೆಯಾದ್ದರಿಂದ ನೀವು ಶಿಕ್ಷೆಗೆ ಒಳಗಾಗುತ್ತೀರಿ ಆದ್ದರಿಂದ ಅದು ಅತ್ಯಂತ ಪ್ರಮುಖ ಅಪರಾಧ ಚಟುವಟಿಕೆಯಾಗಿದೆ ನೀವು ಅದನ್ನು ಮಾಡಿದ್ದೀರಿ ಮತ್ತು ಅದಕ್ಕಾಗಿ ನೀವು ನಿಮ್ಮ ತಾಯಿಯನ್ನು ಹೇಗೆ ದೂಷಿಸಬಹುದು ಅವರು ಹೇಳಿದರು ಸರ್ ನಿಮಗೆ ಗೊತ್ತಿಲ್ಲ ಆದರೆ ನಾನು ನನ್ನ ಕಥೆಯನ್ನು ನಿಮಗೆ ಹೇಳಲು ಬಯಸುತ್ತೇನೆ ಇದು ನಾನು ಎಲ್ ಕೆ ಜಿ ಅಲ್ಲಿದ್ದಾಗ ನನ್ನ ಸಹಪಾಠಿ ಇಟ್ಟುಕೊಂಡಿದ್ದ ಸಣ್ಣ ಪಿನ್ ಅನ್ನು ನೋಡಿದೆ ಮತ್ತು ನಂತರ ನಾನು ತೆಗೆದುಕೊಂಡೆ ನಾನು ಆ ಪಿನ್ ಅನ್ನು ಕೆಲವು ಪೇಪರ್ಗಳನ್ನು ಅನುಸರಿಸಲು ಬಳಸಲು ಬಯಸುತ್ತೇನೆ ಏಕೆಂದರೆ ನಾನು ತಾಯಿಗೆ ಹೇಳಿದ ದಿನ ಅದು ನಾನು ತರಗತಿಯಲ್ಲಿ ನನ್ನ ಪಕ್ಕದಲ್ಲಿ ಕುಳಿತಿದ್ದ ಹುಡುಗಿಯ ಪಿನ್ ಅನ್ನು ಕದ್ದಿದ್ದೇನೆ ನನ್ನ ತಾಯಿ ಏನನ್ನೂ ಹೇಳಲಿಲ್ಲ ಮರುದಿನ ನಾನು ಇನ್ನೊಬ್ಬರು ಇಟ್ಟುಕೊಂಡಿದ್ದ ರಬ್ಬರ್ ಎರೇಸರ್ ಅನ್ನು ತೆಗೆದುಕೊಂಡೆ ನಂತರ ನಾನು ಅದನ್ನು ನನ್ನ ತಾಯಿಗೆ ತೋರಿಸಿದೆ ಅವಳು ಏನನ್ನೂ ಹೇಳಲಿಲ್ಲ ಏಕೆಂದರೆ ಅವಳು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದಳು ಸರಿ ಮತ್ತು ನಂತರ ನಾನು ಮೊದಲ ತರಗತಿಗೆ ಹೋದೆ ನಾನು ಪೆನ್ಸಿಲ್ಗಳನ್ನು ಕದಿಯಲು ಪ್ರಾರಂಭಿಸಿದೆ ಸರಿ ನನ್ನ ತಾಯಿ ಏನೂ ಮಾಡಲಿಲ್ಲ ಎರಡನೇ ತರಗತಿ ಮೂರನೇ ತರಗತಿಯನ್ನು ನಾನು ಮುಂದುವರಿಸಲು ಪ್ರಾರಂಭಿಸಿದೆ ನಾನು ಶಾರ್ಪನರ್ಗಳನ್ನು ತೆಗೆದುಕೊಂಡೆ ನಾನು ಐದನೇ ತರಗತಿಯನ್ನು ತಲುಪಿದೆ ನಾನು ಪೆನ್ಸಿಲ್ ಪೆಟ್ಟಿಗೆಗಳನ್ನು ಸಂಪೂರ್ಣವಾಗಿ ಕದಿಯಲು ಪ್ರಾರಂಭಿಸಿದೆ ಮತ್ತು ನಂತರ ನಿಧಾನವಾಗಿ ನಾನು ಅವರ ಪುಸ್ತಕಗಳನ್ನು ಕದಿಯುತ್ತಿದ್ದೆ ನಾನು ಎಂಟನೇ ತರಗತಿ ತಲುಪಿದಾಗ ಇತರರ ವಸ್ತುಗಳನ್ನು ಕದಿಯುತ್ತಿದ್ದೆ ಯಾರೋ ಸ್ವಲ್ಪ ಸಮಯದವರೆಗೆ ಗಡಿಯಾರವನ್ನುಇಟ್ಟು ಮುಖವನ್ನು ತೊಳೆಯಲು ಹೋದಾಗ ನಾನು ಕಳವು ಮಾಡಿದ್ದೇನೆ ಸರಿ ನಾನು ಅದನ್ನು ತೋರಿಸಿದೆ ಆದ್ದರಿಂದ ನನ್ನ ತಾಯಿ ಏನನ್ನೂ ಹೇಳಲಿಲ್ಲ ಈಗ ಅದು ಮುಂದುವರಿಯಿತು ಹೀಗೆ ಮತ್ತು ನಂತರ ನಾನು ಕಾಲೇಜಿನಲ್ಲಿರುವಾಗ ಇತರ ಸ್ಥಳಗಳಿಂದ ಹಣವನ್ನು ಕದಿಯಲು ಪ್ರಾರಂಭಿಸಿದೆ ನಾನು ರಾತ್ರಿಯಿಡೀ ಹೊರಗಿನ ಸ್ಥಳಗಳಿಂದ ಹಣವನ್ನು ಕದಿಯುತ್ತಿದ್ದೆ ಮತ್ತು ನಂತರ ನಾನು ಸ್ವಲ್ಪ ಹಣವನ್ನು ಕದಿಯುವಾಗ ಜನರು ನನ್ನನ್ನು ಹಿಡಿಯಲಿಲ್ಲ ಆದರೆ ನಂತರ ನಾನು ನಿಜವಾಗಿಯೂ ದೊಡ್ಡ ವಿಷಯಕ್ಕಾಗಿ ಹೋಗುತ್ತೇನೆ ಎಂದು ಭಾವಿಸಿದೆ ನಾನು ಬ್ಯಾಂಕಿನಲ್ಲಿ ದರೋಡೆ ಮಾಡಲು ಹೋದಾಗ ಆ ಸಮಯದಲ್ಲಿ ನಾನು ಹಣವನ್ನು ತೆಗೆದುಕೊಂಡೆ ಆದರೆ ನಂತರ ಮ್ಯಾನೇಜರ್ ನನ್ನನ್ನು ನೋಡಿದನು ನಂತರ ಅವನು ನನ್ನನ್ನು ಹಿಡಿದನು ಮತ್ತು ನಂತರ ನನ್ನ ಮತ್ತು ಮ್ಯಾನೇಜರ್ ನಡುವಿನ ಹೋರಾಟದಲ್ಲಿ ಅವನನ್ನು ಕೊಳ್ಳಲೇಬೇಕಾಯಿತು ನಾನು ಆ ಸಣ್ಣ ಪಿನ್ ಅನ್ನು ಕದ್ದಿದ್ದಾಗ ನನ್ನ ತಾಯಿ ಮೊದಲ ಬಾರಿಗೆ ನನ್ನನ್ನು ತಡೆದ್ದಿದ್ದರೆ ಆ ಸಮಯದಲ್ಲಿ ಅವಳು ನನಗೆ ಕದಿಯುವುದು ತಪ್ಪು ಎಂದು ಹೇಳಿದ್ದಾರೆ ನೀನು ಹೋಗಿ ತಪ್ಪಾಯಿತು ಕ್ಷಮಿಸಿ ಎಂದು ಕೇಳಿ ಮತ್ತು ಈ ಪಿನ್ ಅನ್ನು ಹಿಂದಿರುಗಿಸಿಬಿಡು ನಾನೇ ನಿನಗೆ ಹಲವು ಪಿನ್ಗಳನ್ನು ತರುತ್ತೇನೆ ನಾನು ಆ ಎರೇಸರ್ ಅನ್ನು ತೆಗೆದುಕೊಂಡಿದ್ದೇನೆ ಅವಳು ನನಗೆ ಹೇಳಿದ್ದರೆ ನಾನು ಹೆಚ್ಚು ಉತ್ತಮವಾದದ್ದನ್ನು ನೀಡುತ್ತೇನೆ ಅದನ್ನು ಮರಳಿ ಕೊಟ್ಟುಬಿಡು ಎಂದಿದ್ದಾರೆ ಕ್ಷಮಿಸಿ ಎಂದು ಹೇಳಿ ನಾನು ಆ ಸಮಯದಲ್ಲಿ ಆ ಅಭ್ಯಾಸವನ್ನು ನಿಲ್ಲಿಸುತ್ತಿದ್ದೆ ಮತ್ತು ನಾನು ಈ ಮಟ್ಟಕ್ಕೆ ತಲುಪುತ್ತಿರಲಿಲ್ಲ ಈ ಮಟ್ಟಕ್ಕೆ ಬಂದು ಈಗ ನನ್ನನ್ನು ಗಲ್ಲಿಗೇರಿಸಬೇಕಾದ ಅಪರಾಧಿಯಾಗಿ ನೀವು ನನಗೆ ಹೇಳುತ್ತೀರಾ ಅವಳನ್ನು ನೋಡಲು ಇಷ್ಟಪಡುತ್ತೀರಾ ಅಥವಾ ನಾನು ಇದರಲ್ಲಿ ಸಮರ್ಥನೆ ಹೊಂದಿದ್ದೇನೆ ಎಂದು ನೀವು ಭಾವಿಸುತ್ತೀರಾ ಆದ್ದರಿಂದ ಜೈಲರ್ ಸ್ಥಬ್ಧನಾಗುತ್ತಾನೆ ಅವರು ಕಥೆಯನ್ನು ವಿವರಿಸಿದಾಗ ಅದರಿಂದ ನೀವು ಪಡೆಯುವ ಪಾಠವೇನು ಕೆಟ್ಟ ಅಭ್ಯಾಸಗಳನ್ನು ಮೊಳಕೆಯೊಡೆಯುವುದಕ್ಕೆ ಬಿಡಬಾರದು ಕೆಟ್ಟ ಅಭ್ಯಾಸಗಳನ್ನು ರೂಪಿಸುವುದು ಅಪಾಯಕಾರಿ ಮತ್ತು ಅತ್ಯಂತ ಹಾನಿಕಾರಕವಾಗಿದೆ ಆದ್ದರಿಂದ ಕಥೆಯಲ್ಲಿರುವ ಕೆಟ್ಟ ಅಭ್ಯಾಸವನ್ನು ಮೊಳಕೆಯಲ್ಲೇ ತ್ಯಜಿಸುವುದು ಉತ್ತಮ ಅವನು ಪಿನ್ ತೆಗೆದುಕೊಂಡಾಗ ತಾಯಿ ಅವನನ್ನು ತಡೆದಿದ್ದರೆ ಅವನು ಮಟ್ಟವನ್ನು ತಲಪುತ್ತಿರಲಿಲ್ಲ ಯಾರನ್ನಾದರೂ ಗುಂಡಿಕ್ಕಿ ಕೊಲ್ಲುವ ಅಪರಾಧಿಯಾಗುತ್ತಿರಲಿಲ್ಲ ಅದರಿಂದಾಗಿ ಅವನನ್ನು ಗಲ್ಲಿಗೇರಿಸಲಾಯಿತು ಮತ್ತು ಆತ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಮಗ ಮತ್ತು ತಾಯಿಯ ನಡುವಿನ ಭೀಕರ ಪರಿಸ್ಥಿತಿಯನ್ನು ನೋಡಿ ಮಗನನ್ನು ತುಂಬಾ ಪ್ರೀತಿಸುವ ತಾಯಿಯು ಮಗನಿಗೆ ಇಷ್ಟವಿಲ್ಲದ ಅತ್ಯಂತ ಕೆಟ್ಟ ವ್ಯಕ್ತಿಯಾದಳು ನೀವು ಯಾವುದೇ ಕೆಟ್ಟ ಅಭ್ಯಾಸವನ್ನು ಮೊಳಕೆಯೊಡೆಯಲು ಬಿಡದೆ ತಡೆದರೆ ಇದನ್ನು ತಪ್ಪಿಸಬಹುದು ಈಗ ನಾನು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸಲು ಬಯಸುತ್ತೇನೆ ಚಾರ್ಲ್ಸ್ ನೋಬಲ್ ಅವರ ಈ ಚಿಂತನೆಯ ಟಿಪ್ಪಣಿ ಮೊದಲು ನಾವು ನಮ್ಮ ಅಭ್ಯಾಸಗಳನ್ನು ಮಾಡಿಕೊಳ್ಳುತ್ತೇವೆ ನಂತರ ಅಭ್ಯಾಸಗಳು ನಮ್ಮನ್ನು ಹೀಗೆ ಮಾಡುತ್ತವೆ ಎಂದು ಹೇಳುತ್ತದೆ ಅವು ಒಳ್ಳೆಯ ಅಭ್ಯಾಸಗಳಾಗಿರಲಿ ಅಥವಾ ಕೆಟ್ಟ ಅಭ್ಯಾಸಗಳಾಗಿರಲಿ ಮೊದಲು ನಾವು ಅವುಗಳನ್ನು ಮಾಡುತ್ತೇವೆ ನಿಧಾನವಾಗಿ ಅವು ನಂತರ ಮಾಡುತ್ತವೆ ಅದು ಕೆಟ್ಟ ಅಭ್ಯಾಸವಾಗಿದ್ದರೆ ನಮ್ಮನ್ನು ಕೆಟ್ಟ ಜನರನ್ನಾಗಿ ಮಾಡುತ್ತದೆ ಒಳ್ಳೆಯ ಅಭ್ಯಾಸವಾಗಿದ್ದರೆ ನಿಜವಾಗಿಯೂ ಒಳ್ಳೆಯ ಜನರನ್ನು ಮಾಡುತ್ತದೆ ನಾನು ನಿಮ್ಮನ್ನು ಕಳೆದ ಉಪನ್ಯಾಸದಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ ನಿಮ್ಮ ಒಳ್ಳೆಯ ಕೆಟ್ಟ ಅಭ್ಯಾಸಗಳನ್ನು ಗುರುತಿಸಲು ನೀವು ಮತ್ತೆ ಯಾವ ಕೆಟ್ಟ ಅಭ್ಯಾಸಗಳನ್ನು ಮರುಮೌಲ್ಯಮಾಪನ ಮಾಡಲು ಪ್ರಯತ್ನಿಸುತ್ತೀರಿ ನೀವು ಮೊಳಕೆಯಲ್ಲೇ ಚಿವುಟಬೇಕು ಮತ್ತು ನಂತರ ನಾವು ಯಾವ ಒಳ್ಳೆಯ ಅಭ್ಯಾಸಗಳನ್ನು ಅಭಿವೃದ್ಧಿಪಡಿಸಬಹುದು ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಬಳಿಗೆ ನಾನು ಹಿಂತಿರುಗುತ್ತೇನೆ ಮುಂದಿನ ಉಪನ್ಯಾಸದಲ್ಲಿ ನೀವು ಒಳ್ಳೆಯ ಮತ್ತು ಕೆಟ್ಟ ಅಭ್ಯಾಸಗಳನ್ನು ಹೇಗೆ ಗುರುತಿಸಬಹುದು ಎಂಬುದರ ಕುರಿತು ಇನ್ನೂ ಕೆಲವು ಮಾರ್ಗಸೂಚಿಗಳನ್ನ ನೋಡೋಣ ಧನ್ಯವಾದಗಳು